ನಾಲ್ಕನೆಯ ಯೂನಿಟ್ನಲ್ಲಿ ನಾವು ನೋಡುವ ವಿಷಯ ಕಲಿಕೆ ಅಂದಾಜುವಿಕೆ ಮತ್ತು ಬೋಧನೆಗೆ ಸಂಬಂಧಿಸಿದೆ ಕಲಿಕೆಯು ಹೊಸ ಜ್ಞಾನ ನಡವಳಿಕೆ ಕೌಶಲ್ಯಗಳು ಮೌಲ್ಯಗಳು ಆದ್ಯತೆಗಳು ಅಥವಾ ತಿಳುವಳಿಕೆಯನ್ನು ಪಡೆದುಕೊಳ್ಳುವುದು ಎಂಬುದನ್ನು ನಾವು ಪರಿಗಣಿಸಿದ್ದೇವೆ ಕಲಿಕೆಯ ಹಲವಾರು ಸಿದ್ಧಾಂತಗಳಿವೆ ಮತ್ತು ಕಲಿಕೆಯ ಎಲ್ಲಾ ಸಿದ್ಧಾಂತಗಳು ಪರಸ್ಪರ ಪ್ರತ್ಯೇಕವಾಗಿಲ್ಲ ಎಂಬುದನ್ನು ನಾವು ಗುರುತಿಸಬೇಕು ಪ್ರತಿಯೊಂದು ಸಿದ್ಧಾಂತವು ಕಲಿಕೆಯ ಕೆಲವು ಅಂಶಗಳನ್ನು ಒತ್ತಿಹೇಳಬಹುದು ಮತ್ತು ವಾಸ್ತವವಾಗಿ ಕಲಿಕೆಯ ಎಲ್ಲಾ ಸಿದ್ಧಾಂತಗಳಿಂದ ವೈಶಿಷ್ಟ್ಯಗಳನ್ನು ತೆಗೆದು ಒಂದು ಸೂಚನೆಯನ್ನು ವಿನ್ಯಾಸಗೊಳಿಸಬಹುದು ಮತ್ತು ನಾವು ಅಸೆಸ್ಮೆಂಟ್ನ ಕೇಂದ್ರತೆಯನ್ನು ನೋಡಲು ಪ್ರಯತ್ನಿಸಿದ್ದೇವೆ ಕಲಿಕೆಯನ್ನು ಅಂದಾಜುವಿಕೆ ಮೂಲಕ ಅಳೆಯಲಾಗುತ್ತದೆ ಮತ್ತು ಸುಗಮಗೊಳಿಸಲಾಗುತ್ತದೆ ಉತ್ತಮ ಕಲಿಕೆಗೆ ಅನುಕೂಲವಾಗುವಂತೆ ಅಂದಾಜುವಿಕೆ ನಿಜವಾಗಿಯೂ ಅತ್ಯಂತ ಶಕ್ತಿಯುತ ಸಾಧನವಾಗಿದೆ ಮತ್ತು ಸೂಚನೆಯು ಉತ್ತಮ ಕಲಿಕೆಗೆ ಅನುಕೂಲವಾಗುವಂತೆ ಕಲಿಕೆಯ ಘಟನೆಗಳ ಸರಣಿಯನ್ನು ಯೋಜಿಸುವುದು ಮತ್ತು ನಡೆಸುವುದು ಅಥವಾ ವ್ಯವಸ್ಥೆ ಮಾಡುವುದು ನಾವು ನಂತರದ ಪಠ್ಯಗಳಲ್ಲಿ ಅಂದಾಜುವಿಕೆ ಮತ್ತು ಸೂಚನೆ ಎರಡನ್ನೂ ನೋಡುತ್ತೇವೆ ಈ ಘಟಕದ ಪರಿಣಾಮಗಳು ಏನೆಂದರೆ ಔಟ್ಕಮ್ ಬೇಸಡ್ ಎಜುಕೇಶನ್ ಮೂಲವನ್ನು ಅರ್ಥಮಾಡಿಕೊಳ್ಳುವುದು ಪರಿಣಾಮ ಎಂದರೇನು ಮತ್ತು ಅದರ ಪ್ರಮುಖ ಲಕ್ಷಣಗಳು ಏನೆಂಬುದನ್ನು ಅರ್ಥಮಾಡಿಕೊಳ್ಳುವುದು ಪ್ರೋಗ್ರಾಂ ಅಥವಾ ಪಠ್ಯದ ಪರಿಣಾಮಗಳನ್ನು ವಿವಿಧ ಸಂದರ್ಭಗಳಲ್ಲಿ ಬರೆಯಲು ಮತ್ತು ವ್ಯಾಖ್ಯಾನಿಸಲು ನಾವು ಹಲವಾರು ಅಧಿವೇಶನಗಳನ್ನು ಮಾಡುತ್ತೇವೆ ಈ ಘಟಕದ ಕೊನೆಯಲ್ಲಿ ಕಲಿಯುವವರು ಕೊಟ್ಟಿರುವ ಹೇಳಿಕೆಯ ಪರಿಣಾಮದ ಮಟ್ಟವನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಮತ್ತು ಅದರ ಸೂಕ್ತತೆ ಮತ್ತು ಅಳತೆಯ ಕ್ಷಮತೆಯ ಬಗ್ಗೆ ಹೇಳಬಹುದು ಮತ್ತು ನಾವು 4 ಹಂತದ ಪರಿಣಾಮಗಳಾದ ಪಿಇಒಗಳು ಬಗ್ಗೆ ಮಾತನಾಡಲಿದ್ದೇವೆ ನಾವು ನಂತರ ಪ್ರತಿಯೊಂದನ್ನು ವಿಸ್ತಾರವಾಗಿ ಹೇಳುತ್ತೇವೆ ಔಟ್ಕಮ್ ಬೇಸಡ್ ಎಜುಕೇಶನ್ ಎಂಬ ಪದವನ್ನು ವಿಲಿಯಂ ಸ್ಪ್ಯಾಡಿ ಅವರು 1994 ರಲ್ಲಿ ತಮ್ಮ ಪುಸ್ತಕದಲ್ಲಿ ಮೊದಲು ಬಳಸಿದ್ದರು ಮತ್ತು ಪ್ರಸ್ತುತಪಡಿಸಿದ್ದರು ಈ ಪುಸ್ತಕದ ಹೆಸರು "ಔಟ್ಕಮ್ ಬೇಸಡ್ ಎಜುಕೇಶನ್ ಕ್ರಿಟಿಕಲ್ ಇಶ್ಯೂಸ್ ಅಂಡ್ ಆನ್ಸರ್ಸ್" ಎಂದು ಲೇಬಲ್ ಮಾಡಲಾದ ಎಂಜಿನಿಯರಿಂಗ್ ಮಾನದಂಡ 2000 ಅನ್ನು ಅಳವಡಿಸಿಕೊಂಡರು ಇದು ಗಮನವನ್ನು ಪ್ರವೇಶ್ಯಗಳಿಂದ ದೂರವಿರಿಸಿತು ಇನ್ಪುಟ್ ಮೂಲತತ್ವವೆಂದರೆ ಕಲಿಕೆಯ ವಸ್ತುಗಳಿಂದ ಗಮನವು ವಿದ್ಯಾರ್ಥಿಗಳ ಕಲಿಕೆಗೆ ಬದಲಾಗುತ್ತದೆ ವಿಲಿಯಂ ಸ್ಪಾಡಿ ಬಗ್ಗೆ ಸ್ವಲ್ಪ ತಿಳಿಯೋಣ ಔಟ್ಕಮ್ ಬೇಸಡ್ ಎಜುಕೇಶನ್ ಎಂದರೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಅಗತ್ಯ ವೆ೦ದುಕೊಂಡ ಕಾರ್ಯಕ್ರಮಗಳಿಗೆ ಕೇಂದ್ರೀಕರಿಸುವುದು ಮತ್ತು ಸಂಘಟಿಸುವುದು ಇಲ್ಲಿ ನಮ್ಮ ಗಮನ ಅಗತ್ಯವಾಗಿ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಅನುಭವಗಳ ಕೊನೆಯಲ್ಲಿ ಯಶಸ್ವಿಯಾಗಿ ಕೆಲಸಗಳನ್ನು ಮಾಡಲು ಸಾಧ್ಯವಾಗುವುದರ ಮೇಲೆ ಇದೆ ಇಲ್ಲಿ ಪ್ರಮುಖ ಪದವು "ಅಗತ್ಯ" ಎಂಬುದನ್ನು ದಯವಿಟ್ಟು ಗಮನಿಸಿ ಅಂದರೆ ಅಪೇಕ್ಷಣೀಯವಾದದ್ದು ಅತ್ಯಗತ್ಯಕ್ಕಿಂತ ಹೆಚ್ಚಾಗಿರಬಹುದು ಆದ್ದರಿಂದ ಇಡೀ ವಿಷಯವು ಪೂರ್ವ ನಿರ್ಧಾರಿತ ಪರಿಣಾಮಗಳಿಗೆ ಮಾತ್ರ ಸೀಮಿತವಾಗಿದೆ ಎಂದು ಪರಿಗಣಿಸಬಾರದು ಇದರ ಅರ್ಥವೇನೆಂದರೆ ವಿದ್ಯಾರ್ಥಿಗಳಿಗೆ ಏನು ಮಾಡಲು ಸಾಧ್ಯವಾಗುತ್ತದೆ ಎಂಬುದರ ಸ್ಪಷ್ಟ ಚಿತ್ರಣದಿಂದ ಪ್ರಾರಂಭಿಸಿ ನಂತರ ಇಲ್ಲಿ ಕಲಿಕೆಯ ಪ್ರಕ್ರಿಯೆ ಸಂಭವಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಪಠ್ಯಕ್ರಮ ಸೂಚನೆ ಮತ್ತು ಅಂದಾಜುವಿಕೆಯನ್ನು ಆಯೋಜಿಸುತ್ತದೆ ಆದ್ದರಿಂದ ಔಟ್ಕಮ್ ಬೇಸಡ್ ಎಜುಕೇಶನ್ ಮೂಲತತ್ವವೆಂದರೆ ಪಠ್ಯಕ್ರಮ ಮತ್ತು ಸೂಚನೆ ಮತ್ತು ಅಂದಾಜುವಿಕೆ ಈ ಎಲ್ಲವನ್ನು ನೀವು ಪರಿಣಾಮಗಳ ಸುತ್ತಲೂ ಯೋಜಿಸಬೇಕಾಗಿದೆ ಅದು ಎಲ್ಲರಿಗೂ ಕೇಂದ್ರಬಿಂದುವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಪ್ರೋಗ್ರಾಂನಲ್ಲಿನ ಉಳಿದ ಚಟುವಟಿಕೆಗಳಿಗೆ ಸಂಬಂಧವಿಲ್ಲದ ಪ್ರತಿ ಪಠ್ಯಕ್ರಮವನ್ನು ಸ್ವತಂತ್ರ ಘಟಕವಾಗಿ ಪರಿಗಣಿಸುವುದನ್ನು ಇದು ಖಾತ್ರಿಗೊಳಿಸುತ್ತದೆ ಇದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಬಹಳ ಸಾಮಾನ್ಯ ಅಭ್ಯಾಸವಾಗಿದೆ ಇಲ್ಲಿ ಪ್ರೋಗ್ರಾಂ ಕೇಂದ್ರಬಿಂದುವಾಗಿದೆ ಮತ್ತು ವೈಯಕ್ತಿಕ ಪಠ್ಯಕ್ರಮ ಅಲ್ಲ ಮತ್ತು ಸ್ಪೇಡಿಯವರು ಔಟ್ಕಮ್ ಬೇಸಡ್ ಎಜುಕೇಶನ್ನನ್ನು ಮಾಡಿದಂತೆ ಈ ಪರಿಣಾಮದ ಪರಿಕಲ್ಪನೆಯನ್ನು ಅದು ಉನ್ನತ ಶಿಕ್ಷಣಕ್ಕೂ ವಿಸ್ತರಿಸಿದೆ ಈಗ ಇದು ಒಂದು ರೀತಿಯ ಅಂಗೀಕೃತ ಅಭ್ಯಾಸವಾಗಿದೆ ಹಾಗೂ ಭಾರತದಲ್ಲಿ ಉನ್ನತ ಶಿಕ್ಷಣ ಕಾರ್ಯಕ್ರಮಗಳನ್ನು ವಿನ್ಯಾಸಗೊಳಿಸಲು ಮತ್ತು ನಡೆಸಲು ಆಧಾರವಾಗಿ ಇದನ್ನು ಅಧಿಕೃತವಾಗಿ ಅಂಗೀಕರಿಸಲ್ಪಟ್ಟಿದೆ ಈಗ ಔಟ್ಕಮ್ಸ್ ಅಫ್ ಲರ್ನಿಂಗ್ ಬಗ್ಗೆ ನೋಡೋಣ ಕಲಿಕೆಯ ಪರಿಣಾಮಗಳು ಹಲವಾರು ದಶಕಗಳಿಂದ ಶಿಕ್ಷಣ ತಜ್ಞರು ಶಿಕ್ಷಣ ಮನಶ್ಶಾಸ್ತ್ರಜ್ಞರು ಮತ್ತು ಅನೇಕ ಜನರ ಕಾಳಜಿಯಾಗಿದೆ ಬಹುಶಃ 60 70 ವರ್ಷಗಳಿಗಿಂತ ಹೆಚ್ಚು ಆ ಕಾರಣದಿಂದಾಗಿ ಕಲಿಕೆಯ ಪರಿಣಾಮಗಳನ್ನು ಪ್ರತಿನಿಧಿಸಲು ಹಲವಾರು ಪದಗಳನ್ನು ಬಳಸಲಾಗುತ್ತದೆ ಸಾಹಿತ್ಯದಿಂದ ನಾವು ಈ ಕೆಳಗಿನ ಪದಗಳನ್ನು ಬಳಸಿದ್ದೇವೆ ಔಟ್ಕಮ್ಸ್ ಇವೆಲ್ಲವೂ ಸರಿಸುಮಾರು ಪರಸ್ಪರ ಸಮಾನವಾಗಿದ್ದರೂ ಕೆಲವು ಜನರು ಕೆಲವು ಪದಗಳನ್ನು ಇತರ ಪದಗಳಿಂದ ಬೇರೆ ಪದಗಳ ಅಪೇಕ್ಷೆಗಾಗಿ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಪ್ರತ್ಯೇಕಿಸಿದ್ದಾರೆ ಉದಾಹರಣೆಗೆ ಯುಎಸ್ಎಗೆ ಎಂದರೇನು ಎಂಬುದರ ಕುರಿತು ನಾವು ಈಗ ಚಿಂತಿಸಬಾರದು ವಿಭಿನ್ನ ಶಿಕ್ಷಣ ತಜ್ಞರು ಈ ಪದಗಳನ್ನು ಅತ್ಯಂತ ನಿರ್ದಿಷ್ಟವಾದ ಅರ್ಥವನ್ನು ಹೇಳಲು ಬಳಸಬಹುದೆಂದು ಹೇಳಲು ನಾನು ಅದನ್ನು ಉದಾಹರಣೆಯಾಗಿ ನೀಡಿದ್ದೇನೆ ಈಗ ಪರಿಣಾಮ ಎಂದರೇನು ನಾವು ಅದನ್ನು ಪಚಾರಿಕವಾಗಿ ವ್ಯಾಖ್ಯಾನಿಸುತ್ತೇವೆ ಪರಿಣಾಮ ಎಂದರೆ ಕಲಿಯುವವರು ಕೆಲವು ಕಲಿಕೆಯ ಅನುಭವದ ಪರಿಣಾಮವಾಗಿ ಯಾವುದೇ ಕಾರ್ಯ ನಿರ್ವಹಿಸಲು ಸಾಧ್ಯವಾಗುತ್ತದೆ ಪರಿಣಾಮ ಏನು ಎಂಬುದರ ಸರಳ ವ್ಯಾಖ್ಯಾನ ಇದು ಎಂದು ನಾನು ಭಾವಿಸುತ್ತೇನೆ ಅದರ ಬಗ್ಗೆ ಹೆಚ್ಚು ವಿಸ್ತಾರವಾಗಿ ಹೇಳಬೇಕಾಗಿಲ್ಲ ಇದು ತುಂಬಾ ಸರಳವಾದ ವ್ಯಾಖ್ಯಾನವಾಗಿದೆ ಅದು ಏನನ್ನು ಸೂಚಿಸುತ್ತದೆ ಎಂದರೆ "ಕಲಿಕೆಯ ಅನುಭವದ ನಂತರ ನಾನು ಕಲಿಕೆಯ ಅನುಭವಕ್ಕಿಂತ ಮೊದಲು ಸಾಧ್ಯವಾಗದ ಏನನ್ನಾದರೂ ಮಾಡಲು ಸಮರ್ಥನಾಗಿದ್ದೇನೆ" ಆದ್ದರಿಂದ ಮಾಡುವುದರ ಮೇಲೆ ಅಥವಾ ನಿರ್ವಹಣೆಯತ್ತ ಇದರ ಗಮನ ತಿಳಿದಿರುವ ಪರಿಚಿತವಾದ ಮತ್ತು ಮುಂತಾದ ಪದಗಳ ಮೇಲೆ ಅಲ್ಲ ಆದ್ದರಿಂದ ಪ್ರಮುಖ ಪದಗಳನ್ನು ದಯವಿಟ್ಟು ಗಮನಿಸಿ ಇಲ್ಲಿ ಮಾಡುವುದು ಮತ್ತು ನಿರ್ವಹಿಸುವುದಕ್ಕೆ ಒತ್ತು ನೀಡಲಾಗುತ್ತದೆ ಪಚಾರಿಕ ಶಿಕ್ಷಣದ ಸನ್ನಿವೇಶದಲ್ಲಿ ಶಿಕ್ಷಣದ ಪರಿಣಾಮ ಎ೦ದರೆ ವಿದ್ಯಾರ್ಥಿಯು 2 ವರ್ಷ 3 ವರ್ಷ 4 ವರ್ಷದ ಕಾರ್ಯಕ್ರಮದ ಕೊನೆಯಲ್ಲಿ ಏನು ಮಾಡಲು ಸಾಧ್ಯವಾಗುತ್ತದೆ ಎಂಬುದು ನಮ್ಮ ಸನ್ನಿವೇಶದಲ್ಲಿ ಪಠ್ಯಕ್ರಮ ಒಂದು ಸೆಮಿಸ್ಟರ್ ಪಠ್ಯಕ್ರಮ ಅಥವಾ ಪಠ್ಯಕ್ರಮದ ಭಾಗವಾದ ಸೂಚನಾ ಘಟಕವಾಗಿದ್ದು ಮತ್ತು 1 ರಿಂದ 4 5 ಗಂಟೆಗಳ ಚಟುವಟಿಕೆಯನ್ನು ಒಳಗೊಂಡಿರಬಹುದು ಪರಿಣಾಮದ ಮತ್ತೊಂದು ಪ್ರಮುಖ ಲಕ್ಷಣವೆಂದರೆ ಪರಿಣಾಮಗಳು ಹೊಣೆಗಾರರಲ್ಲಿ ಪ್ರಭಾವಶಾಲಿ ಸಂವಹನಕ್ಕೆ ಆಧಾರವನ್ನು ಒದಗಿಸುತ್ತದೆ ಇಲ್ಲಿ ಹೊಣೆಗಾರರರು ಯಾರು ವಿದ್ಯಾರ್ಥಿಗಳು ಅಧ್ಯಾಪಕರು ಪೋಷಕರು ಕೈಗಾರಿಕೆಗಳು ನಿರ್ವಹಣೆ ಮಂಡಳಿ ಸರ್ಕಾರಿ ಸಂಸ್ಥೆಗಳು ಇತ್ಯಾದಿ ಆದ್ದರಿಂದ ನೀವು ಪ್ರೋಗ್ರಾಂ ಅಥವಾ ಪಠ್ಯಕ್ರಮದ ಬಗ್ಗೆ ಮಾತನಾಡಲು ಬಯಸಿದರೆ ಹೊಣೆಗಾರರ ನಡುವಿನ ಚರ್ಚೆಯು ಪರಿಣಾಮಗಳ ದೃಷ್ಟಿಯಿಂದ ಆಗಿರಬಹುದು ಈ ವಿಷಯದಲ್ಲಿ ಚರ್ಚಿಸಬಹುದು ಅದು ಪರಸ್ಪರ ಭಿನ್ನವಾಗಿರಬಹುದು ಆದರೆ ಅಂತಿಮವಾಗಿ ನೀವು ಹುಡುಕುತ್ತಿರುವ ಪರಿಣಾಮ ನಿಖರವಾಗಿ ಏನು ಎಂಬುದರ ಕುರಿತು ನೀವು ಒಪ್ಪಂದಕ್ಕೆ ಬರುತ್ತೀರಿ ಈಗ ಔಟ್ಕಮ್ ಬೇಸಡ್ ಎಜುಕೇಶನ್ ಏನೆಂದು ಪಚಾರಿಕವಾಗಿ ವ್ಯಾಖ್ಯಾನಿಸೋನಾ ಅದು ಶಿಕ್ಷಣದ ಒಂದು ವಿಧಾನವಾಗಿದ್ದು ಇದರಲ್ಲಿ ಪಠ್ಯಕ್ರಮ ಸೂಚನೆ ಮತ್ತು ಅಂದಾಜುವಿಕೆಯ ನಿರ್ಧಾರಗಳು ನಿರ್ಗಮನ ಕಲಿಕೆಯ ಪರಿಣಾಮಗಳಿಂದ ಪ್ರೇರೇಪಿಸಲ್ಪಡುತ್ತವೆ ಅದನ್ನು ಪ್ರೋಗ್ರಾಂ ಅಥವಾ ಪಠ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿ ಪ್ರದರ್ಶಿಸಬೇಕು ಹಲವಾರು ಪರಿಣಾಮಗಳು ಇರುವುದರಿಂದ ಇದು ನಿರ್ಗಮನ ಕಲಿಕೆಯ ಪರಿಣಾಮ ಎಂಬುದನ್ನು ದಯವಿಟ್ಟು ಗಮನಿಸಿ ಆದ್ದರಿಂದ ವಿದ್ಯಾರ್ಥಿಯು ಈ ಪರಿಣಾಮಗಳ ಸಾಧನೆಯನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಅಥವಾ ಪಠ್ಯಕ್ರಮದ ಕೊನೆಯಲ್ಲಿ ಪ್ರದರ್ಶಿಸಲು ಸಾಧ್ಯವಾಗಬೇಕು ಕೆಲವೊಮ್ಮೆ ಅವನು ಅದನ್ನು ಸೂಚನಾ ಘಟಕಕ್ಕೂ ಅನ್ವಯಿಸಬಹುದು ಔಟ್ಕಮ್ ಬೇಸಡ್ ಎಜುಕೇಶನ್ನಲ್ಲಿ ಉತ್ಪನ್ನವು ಪ್ರಕ್ರಿಯೆಯನ್ನು ವ್ಯಾಖ್ಯಾನಿಸುತ್ತದೆ ಅದರ ಅರ್ಥವೇನು ಮೊದಲು ನಾವು ಉತ್ಪನ್ನವನ್ನು ವ್ಯಾಖ್ಯಾನಿಸುತ್ತೇವೆ ಇಲ್ಲಿ ಅದು ಪ್ರೋಗ್ರಾಂ ಅಥವಾ ಪಠ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿ ಪ್ರದರ್ಶಿಸಬೇಕಾದ ಕಲಿಕೆಯ ಪರಿಣಾಮ ಮತ್ತು ಅದನ್ನು ವ್ಯಾಖ್ಯಾನಿಸಿದ ನಂತರ ಆ ಪರಿಣಾಮಗಳ ಸಾಧನೆಗೆ ಕಾರಣವಾಗುವ ಎಲ್ಲಾ ಪ್ರಕ್ರಿಯೆಗಳು ಉತ್ಪನ್ನಗಳನ್ನು ವ್ಯಾಖ್ಯಾನಿಸುವ ಪರಿಣಾಮವಾಗಿ ಬರುತ್ತದೆ ಅಂದರೆ ಮೊದಲು ಉತ್ಪನ್ನವನ್ನು ವ್ಯಾಖ್ಯಾನಿಸಬೇಕು ಮತ್ತು ನಂತರ ಪ್ರಕ್ರಿಯೆ ನಡೆಸಬೇಕು ಎಲ್ಲಾ ಕೈಗಾರಿಕೆಗಳಲ್ಲೂ ಇದು ಅನ್ವಯಿಸುತ್ತದೆ ಅವರು ಉತ್ಪನ್ನವನ್ನು ಬಿಡುಗಡೆ ಮಾಡಲು ಬಯಸಿದಾಗಲೆಲ್ಲಾ ಅವರು ಮೊದಲು ಅದನ್ನು ವಿನ್ಯಾಸಗೊಳಿಸುವುದಿಲ್ಲ ಮತ್ತು ನಂತರ ಗ್ರಾಹಕರು ಖರೀದಿಸಬೇಕಾದ ಉತ್ಪನ್ನ ಇದು ಎಂದು ಹೇಳುವುದಿಲ್ಲ ಮೊದಲು ಉತ್ಪನ್ನದ ವಿಶೇಷಣಗಳು ಯಾವುವು ಎಂಬುದನ್ನು ವ್ಯಾಖ್ಯಾನಿಸಿ ನಂತರ ಹಿಂದಕ್ಕೆ ಕೆಲಸ ಮಾಡಬೇಕು ಇದು ಪ್ರವೇಶ್ಯಗಳನ್ನು ಆಧಾರಿತ ಶಿಕ್ಷಣದ ವಿರುದ್ಧವಾಗಿದೆ ಅಲ್ಲಿ ಶೈಕ್ಷಣಿಕ ಪ್ರಕ್ರಿಯೆಗೆ ಒತ್ತು ನೀಡಲಾಗುತ್ತದೆ ಮತ್ತು ಫಲಿತಾಂಶವನ್ನು ಸ್ವೀಕರಿಸಲು ನಾವು ಸಂತೋಷಪಡುತ್ತೇವೆ ಪ್ರಾಸಂಗಿಕವಾಗಿ ಇದು ಯಾವಾಗಲೂ ಅನಪೇಕ್ಷಿತವಲ್ಲ ಆದರೆ ಪ್ರಾಸಂಗಿಕವಾಗಿ ಅಥವಾ ದುರದೃಷ್ಟವಶಾತ್ ವಿಶೇಷವಾಗಿ ಉನ್ನತ ಶಿಕ್ಷಣದಲ್ಲಿ ಇದು ಸಂಭವಿಸುತ್ತದೆ ನಾನು ಮುಖ್ಯವೆಂದು ಪರಿಗಣಿಸುವದನ್ನು ನಾನು ಕಲಿಸುತ್ತೇನೆ ಮತ್ತು ಸೆಮಿಸ್ಟರ್ನ ಕೊನೆಯಲ್ಲಿ ಅದನ್ನೇ ಸ್ವೀಕರಿಸಬೇಕು ಮತ್ತು ನಿರ್ವಹಿಸಬೇಕು ಈಗ ಒಬಿಇಯ ಅಭ್ಯಾಸಕ್ಕಾಗಿ ಫಿಟ್ನೆಸ್ ಮತ್ತು ಸಾಮರ್ಥ್ಯಕ್ಕಾಗಿ ಶಿಕ್ಷಣವನ್ನು ಉತ್ತೇಜಿಸುತ್ತದೆ ಅಭ್ಯಾಸಕ್ಕಾಗಿ ಫಿಟ್ನೆಸ್ ಎಂದರೇನು ಈಗ ನಾನು ಸಿವಿಲ್ ಎಂಜಿನಿಯರ್ ಅನ್ನು ನೋಡೋಣ ಪದವಿಪೂರ್ವ ಕಾರ್ಯಕ್ರಮದಿಂದ ಹೊರಬರುವ ಸಿವಿಲ್ ಎಂಜಿನಿಯರಿಂಗ್ ಪದವೀಧರರು ಯಾವ ರೀತಿಯ ಕೆಲಸಗಳನ್ನು ಮಾಡಲು ಸಮರ್ಥರಾಗಿರಬೇಕು ಇದು ಉದ್ಯಮದ ಪ್ರಸ್ತುತ ಸ್ಥಿತಿ ಮತ್ತು ಪದವೀಧರ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಅಥವಾ ಅವನು ಪಡೆದಿರುವ ಜ್ಞಾನ ಮತ್ತು ಕೌಶಲ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಇದರ ಅರ್ಥ ಅವನು ತನ್ನ ಪದವಿಪೂರ್ವ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ಕೂಡಲೇ ಮುಂದಿನ ದಿನದಿಂದ ಉದ್ಯಮಕ್ಕೆ ಅಗತ್ಯವಿರುವಂತೆ ಪ್ರದರ್ಶನ ನೀಡಲು ಪ್ರಾರಂಭಿಸುತ್ತಾನೆ ಎಂದಲ್ಲ ಆದರೆ ಅವರು ಜ್ಞಾನ ಮತ್ತು ಕೌಶಲ್ಯದ ಸಮೂಹದೊಂದಿಗೆ ಸಿದ್ಧರಾಗಿದ್ದಾರೆ ಮತ್ತು ಸಂಸ್ಥೆಯ ಅಗತ್ಯಕ್ಕೆ ಅನುಗುಣವಾಗಿ ಅಭ್ಯಾಸವನ್ನು ಪ್ರಾರಂಭಿಸಲು ಅವರಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಇದರ ಅರ್ಥವೇನೆಂದರೆ ಸಾಮರ್ಥ್ಯ ಮತ್ತು ಕೌಶಲ್ಯವು ಸ್ವಲ್ಪ ಭಿನ್ನವಾಗಿವೆ ನೀವು ಈಗಾಗಲೇ ಹೊಂದಿರುವ ಕಲೆ ಮತ್ತು ಜ್ಞಾನವೇ ಕೌಶಲ್ಯ ಸಾಮರ್ಥ್ಯ ಎಂದರೆ ಮೊದಲೇ ಪರಿಚಯವಿಲ್ಲದ ಕೆಟ್ಟ ವ್ಯಾಖ್ಯಾನಿತ ಸಮಸ್ಯೆಯೊಂದನ್ನು ಪರಿಹರಿಸಲು ನೀವು ನಿಮ್ಮ ಸಾಮರ್ಥ್ಯಗಳನ್ನು ಬಳಸುವುದು ಆದ್ದರಿಂದ ನೀವು ನಿಮ್ಮ ಪದವೀಧರರನ್ನು ಸಮರ್ಥರನ್ನಾಗಿ ಮಾಡಬೇಕು ಸಾಮರ್ಥ್ಯ ಎಂದರೆ ಅವರು ಈಗಾಗಲೇ ಪರಿಚಯವಿಲ್ಲದ ನೈಜ ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಎಂದು ಅರ್ಥ ಸರಿ ಈಗ ಮುಂದಿನ ಪ್ರಯೋಜನಕ್ಕೆ ಬರೋಣ ಅದುವೇ "ಡಿಸ್ಕೋರ್ಸ್" ಸಂಸ್ಥೆಯೊಳಗಿನ ಪರಿಣಾಮಗಳನ್ನು ಗುರುತಿಸುವ ಪ್ರಕ್ರಿಯೆಯು ಮೂಲಭೂತ ಪ್ರಶ್ನೆಗಳ ಚರ್ಚೆಯನ್ನು ಉತ್ತೇಜಿಸಿದಾಗ ಏನಾಗುತ್ತದೆ ಅದಕ್ಕಾಗಿಯೇ ನೀವು ಪರಿಣಾಮಗಳನ್ನು ಬರೆಯಲು ಪ್ರಯತ್ನಿಸಿದಾಗ ಅದು ಪ್ರೋಗ್ರಾಂ ಮಟ್ಟದಲ್ಲಿ ಆಗಿರಬಾರದು ಅಥವಾ ಪಠ್ಯಕ್ರಮದ ಮಟ್ಟದಲ್ಲಿಯೂ ಸಹ ಅದನ್ನು ಒಬ್ಬ ವ್ಯಕ್ತಿಯು ಬರೆಯಬಾರದು ವ್ಯಕ್ತಿಗಳ ನಡುವಿನ ಚರ್ಚೆಯು ತೃಪ್ತಿದಾಯಕ ಪರಿಣಾಮಗಳನ್ನು ರೂಪಿಸಲು ಕಾರಣವಾಗುತ್ತದೆ ನಾವು ಮಾಡಿದ ಎಲ್ಲಾ ಕಾರ್ಯಾಗಾರಗಳಲ್ಲಿ ಇದನ್ನು ಹೇಳಲಾಗಿದೆ ಎರಡು ಅಥವಾ ಮೂರು ಅಧ್ಯಾಪಕರಿಗೆ ತಮ್ಮ ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯಲು ವಿನಂತಿಸಿದಾಗಲೆಲ್ಲಾ ಅವರಲ್ಲಿ ಅಪಾರ ಪ್ರಮಾಣದ ಚರ್ಚೆಗಳು ನಡೆದಿವೆ ಮತ್ತು ಖಂಡಿತವಾಗಿಯೂ ಅದರ ಪರಿಣಾಮವಾಗಿ ಹೆಚ್ಚು ಉತ್ತಮವಾದ ಪರಿಣಾಮಗಳು ಉಂಟಾಗುತ್ತವೆ ಮುಂದಿನ ವಿಷಯ "ಕ್ಲಾರಿಟಿ" ಶೈಕ್ಷಣಿಕ ಪ್ರಕ್ರಿಯೆಯು ಏನನ್ನು ಸಾಧಿಸಲು ಉದ್ದೇಶಿಸಿದೆ ಎಂಬುದರ ಸ್ಪಷ್ಟ ಹೇಳಿಕೆಯು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಪಠ್ಯಕ್ರಮವನ್ನು ಸ್ಪಷ್ಟಪಡಿಸುತ್ತದೆ ಹಾಗೂ ಬೋಧನೆ ಮತ್ತು ಕಲಿಕೆಗೆ ಗಮನವನ್ನು ನೀಡುತ್ತದೆ ಆ ಸ್ಪಷ್ಟತೆಯನ್ನು ಸಾಧಿಸುವುದು ಹೇಗೆ ಇದನ್ನು ನಾವು ನಂತರದ ಘಟಕದಲ್ಲಿ ಮಾತನಾಡುತ್ತೇವೆ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಬಹಳ ಸ್ಪಷ್ಟವಾಗುವ ಹಾಗೆ ಪರಿಣಾಮಗಳನ್ನು ಹೇಗೆ ಬರೆಯುವುದು ಆದ್ದರಿಂದ ಯಾವುದೇ ಸಮಯದಲ್ಲಿ ಅವರಲ್ಲಿ ಅಸ್ಪಷ್ಟತೆಯಿರಲ್ಲ ಮತ್ತು ಇದು ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಮತ್ತು ಶಿಕ್ಷಕರಿಗೆ ಬೋಧನೆಗಾಗಿ ಗಮನ ಹರಿಸಲು ಸಹಾಯಮಾಡುತ್ತದೆ ಔಟ್ಕಮ್ ಬೇಸಡ್ ಎಜುಕೇಶನ್ ಪಠ್ಯಕ್ರಮದ ಏಕೀಕರಣಕ್ಕಾಗಿ ದೃಡವಾದ " ಚೌಕಟ್ಟನ್ನು "ಒದಗಿಸುತ್ತದೆ ಔಟ್ಕಮ್ ಬೇಸಡ್ ಎಜುಕೇಶನ್ ಮತ್ತು ರಾಷ್ಟ್ರೀಯ ಮಾನ್ಯತೆ ಚೌಕಟ್ಟಿನಲ್ಲಿ ಕಾರ್ಯಕ್ರಮದ ಸಂಪೂರ್ಣ ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸಲು ಅತ್ಯುತ್ತಮವಾದ ಚೌಕಟ್ಟು ದೊರಕುತ್ತದೆ "ಅಕೌಂಟೆಬಿಲಿಟಿ" ಹೊಣೆಗಾರಿಕೆಯನ್ನು ಒತ್ತಿಹೇಳುತ್ತದೆ ಇದರರ್ಥ ನಾನು ನಿರ್ದಿಷ್ಟ ಪಠ್ಯಕ್ರಮದೊ೦ದಿಗೆ ಸಂಬಂಧ ಹೊಂದಿದ್ದರೆ ಕೆಲವು ಪರಿಣಾಮಗಳನ್ನು ಸಾಧಿಸಬೇಕು ಅಂದರೆ ಪಠ್ಯಕ್ರಮವನ್ನು ಪಡೆಯುವ ವಿದ್ಯಾರ್ಥಿಗಳು ಈ ಪರಿಣಾಮಗಳನ್ನು ಸಾಧಿಸಬೇಕು ಈ ಪರಿಣಾಮಗಳು ಪ್ರೋಗ್ರಾಂ ಪರಿಣಾಮ ಮತ್ತು ಪ್ರೋಗ್ರಾಂ ನಿರ್ದಿಷ್ಟ ಪರಿಣಾಮಗಳ ಉಪವಿಭಾಗವನ್ನು ಆಲಿಸುತ್ತವೆ ಎಷ್ಟರ ಮಟ್ಟಿಗೆ ಅಂದರೆ ಯಾವುದಕ್ಕೆ ಯಾರು ಹೊಣೆಗಾರರಾಗಿದ್ದಾರೆ ಎಂಬುದನ್ನು ಬಹಳ ಸ್ಪಷ್ಟಪಡಿಸಲಾಗುತ್ತದೆ ಮತ್ತು ಅದೇ ಲೆಕ್ಕದಲ್ಲಿ ವಿದ್ಯಾರ್ಥಿಗಳು ತಾವು ಸಾಧಿಸಲು ಪ್ರಯತ್ನಿಸುತ್ತಿರುವುದರ ಬಗ್ಗೆ ಸ್ಪಷ್ಟವಾಗಿದ್ದಾರೆ ಮತ್ತು ಅವರು ತಮ್ಮ ಸ್ವಂತ ಕಲಿಕೆಗೆ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ಔಟ್ಕಮ್ ಬೇಸಡ್ ಎಜುಕೇಶನ್ ಕಲಿಕೆ ಮತ್ತು ಬೋಧನೆಗೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನವನ್ನು ಉತ್ತೇಜಿಸುತ್ತದೆ ಏಕೆಂದರೆ ಅದು ಪ್ರೋಗ್ರಾಂ ಪರಿಣಾಮಗಳಲ್ಲಿ ಒಂದಾಗಿದೆ ಮತ್ತು ನಾವು ಕರೆಯುವಂತೆ ಸ್ವಯಂ ನಿರ್ದೇಶನದ ಕಲಿಕೆಯಾಗಿದೆ ನಂತರದ ವಿಷಯ "ಫ್ಲೆಕ್ಸಿಬಿಲಿಟಿ" ಶಿಕ್ಷಣ ತಂತ್ರಗಳನ್ನು ಅಥವಾ ಬೋಧನಾ ವಿಧಾನಗಳನ್ನು ನಿರ್ದಿಷ್ಟಪಡಿಸುವುದಿಲ್ಲ ಪರಿಣಾಮ ಏನಿರಬೇಕೆಂದು ಮಾತ್ರ ಹೇಳುತ್ತದೆ ಅದನ್ನು ಹೇಗೆ ಸಾಧಿಸಬೇಕು ಎಂಬ ವಿಷಯವನ್ನು ನಿರ್ಧರಿಸಲು ಶಿಕ್ಷಕರಿಗೆ ಅದಕ್ಕಾಗಿ ಅಗತ್ಯವಿರುವ ಎಲ್ಲ ಸ್ವಾತಂತ್ರ್ಯವಿದೆ ಮತ್ತು ಇದು ಅಂದಾಜುವಿಕೆಗೆ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ ಪಠ್ಯಕ್ರಮ ವಿನ್ಯಾಸದ ಎರಡನೇ ಪಠ್ಯದಲ್ಲಿ ನಾವು ಅಂದಾಜುವಿಕೆಯನ್ನು ಪರಿಣಾಮಗಳಿಗೆ ಬಲವಾಗಿ ಲಿಂಕ್ ಮಾಡುತ್ತೇವೆ ಪರಿಣಾಮಗಳ ಮಾದರಿಯಲ್ಲಿ ಅಂದಾಜುವಿಕೆಯನ್ನು ಯೋಜಿಸುವುದು ಹೇಗೆ ಇದು ಪಠ್ಯಕ್ರಮದ ಅಂದಾಜುವಿಕೆಯನ್ನು ಸುಗಮಗೊಳಿಸುತ್ತದೆ ಇದು ಎನ್ಬಿಎಯ ನ ಅನುಕೂಲಗಳು ನಾನು ಹೇಳಿದಂತೆ ಒಬಿಇ ಕೆಲವು ಅಗತ್ಯ ವಿಷಯಗಳನ್ನು ಖಾತರಿಪಡಿಸುವುದಿಲ್ಲ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅನ್ವೇಷಿಸುವುದು ಶಿಕ್ಷಕ ಸಂಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ಬಿಟ್ಟದ್ದು ಯಾವುದೇ ರೀತಿಯಲ್ಲಿ ಒಬಿಇ ಶಿಕ್ಷಣ ಮತ್ತು ಕೆಲವು ಜನರ ಮನೋಭಾವಕ್ಕೆ ವಿರುದ್ಧವಾಗಿ ಹೋಗುವುದಿಲ್ಲ ಏಕೆಂದರೆ ನೀವು ತುಂಬಾ ವಿವರವಾಗಿ ವ್ಯಾಖ್ಯಾನಿಸುತ್ತಿರುವುದರಿಂದ ಇದನ್ನು ಸ್ಟ್ರೈಟ್ ಜಾಕೆಟ್ ಎಂದು ಪರಿಗಣಿಸಲಾಗುತ್ತದೆ ನಾನು ಹೇಳಿದಂತೆ ಸ್ವಾಯತ್ತೇತರ ಸಂಸ್ಥೆಗಳನ್ನು ಹೊರತುಪಡಿಸಿ ಪ್ರಪಂಚದಾದ್ಯಂತದ ಎಲ್ಲಾ ಸ್ವಾಯತ್ತ ಸಂಸ್ಥೆಗಳಲ್ಲಿ ಪರಿಣಾಮಗಳನ್ನು ಶಿಕ್ಷಕರು ಬರೆಯುತ್ತಾರೆ ಸೆಮಿಸ್ಟರ್ನ ಆರಂಭದಲ್ಲಿ ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಪರಿಣಾಮಗಳು ಏನೆಂದು ಘೋಷಿಸಬೇಕು ಆ ಪರಿಣಾಮಗಳು ಏನೆಂದು ಬರೆಯಲು ಅಥವಾ ನಿರ್ಧರಿಸಲು ಅವರಿಗೆ ಪೂರ್ಣ ಸ್ವಾತಂತ್ರ್ಯವಿದೆ ಪರಿಣಾಮ ವಾಕ್ಯಗಳ ಲಕ್ಷಣಗಳು ಯಾವುವು ಮೊದಲನೆಯದಾಗಿ ವಿದ್ಯಾರ್ಥಿಯು ಏನು ಮಾಡಬೇಕೆಂದು ಅದು ನಿಸ್ಸಂದಿಗ್ಧವಾಗಿ ಹೇಳಬೇಕು ಮತ್ತು ವಿದ್ಯಾರ್ಥಿಗಳು ಮಾಡುವಾಗ ಅಥವಾ ಪ್ರದರ್ಶನ ನೀಡಿದಾಗ ಅವರು ಮಾಡುವ ಯಾವುದೇ ಕಾರ್ಯವು ಗಮನಿಸಬಹುದಾದ ಮತ್ತು ಅಂದಾಜುವಿಕೆ ಮಾಡುವಂತೆ ಇರಬೇಕು ಅವನು ಅದರೊಂದಿಗೆ ಪರಿಚಿತನೆಂದು ಹೇಳಿದರೆ ಅವನು ನೇರವಾಗಿ ಪರಿಚಿತನಾಗಿರುವುದನ್ನು ನಾನು ಗಮನಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಹೇಳುವ ಪರಿಣಾಮಗಳು ಗಮನಿಸಬಹುದಾದ ಮತ್ತು ಅಂದಾಜುವಿಕೆ ಮಾಡುವಂತಿರಬೇಕು ವಿದ್ಯಾರ್ಥಿಗೆ ಇದನ್ನು ಅರ್ಥಮಾಡಿಕೊಳ್ಳಲು ಅಥವಾ ಗ್ರಹಿಸಲು ಸಾಧ್ಯವಾಗಬೇಕು ಇವುಗಳನ್ನು ವಿದ್ಯಾರ್ಥಿಗಳಿಗೆ ಅರ್ಥಮಾಡಲು ಕಷ್ಟವಾಗಬಹುದಾದ ಬಹಳ ಸಂಕೀರ್ಣವಾದ ವಾಕ್ಯದಲ್ಲಿ ಬರೆಯಲಾಗುವುದಿಲ್ಲ ಮತ್ತು ವಿದ್ಯಾರ್ಥಿಯು ತಮ್ಮ ಕಲಿಕೆಯನ್ನು ಯೋಜಿಸಲು ಸಾಧ್ಯವಾಗುವಂತೆ ಅವುಗಳನ್ನು ಬರೆಯಬೇಕು ಪರಿಣಾಮದ ವಾಕ್ಯಗಳನ್ನು ಎಷ್ಟು ಸ್ಪಷ್ಟವಾಗಿ ಬರೆಯಬೇಕು ಎಂಬುದರ ಕುರಿತು ಇದು ಕೆಲವು ಮಾರ್ಗದರ್ಶನ ನೀಡುತ್ತದೆ ಈ ಮೂರು ತತ್ವಗಳು ವಿವಿಧ ಘಟಕಗಳು ಮತ್ತು ಪಠ್ಯಕ್ರಮಗಳಲ್ಲಿ ಪುನರಾವರ್ತನೆಯಾಗಬಹುದು ಪಠ್ಯದ ಕೊನೆಯಲ್ಲಿ ಅವರು ಏನು ಮಾಡಬಲ್ಲರು ಎಂಬುದರ ಬಗ್ಗೆ ಸ್ಪಷ್ಟವಾದಾಗ ವಿದ್ಯಾರ್ಥಿಗಳು ಚೆನ್ನಾಗಿ ಕಲಿಯುತ್ತಾರೆ ವ್ಯಾಪಕ ಸಂಶೋಧನೆಯ ಮೂಲಕ ಇದನ್ನು ಸ್ಥಾಪಿಸಲಾಗಿದೆ ಪಠ್ಯದ ಗುರಿಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದಾಗ ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿಯುತ್ತಾರೆ ಮತ್ತು ಇಲ್ಲಿ ಗುರಿಗಳು ಎಂದರೆ ಪರಿಣಾಮದ ವಾಕ್ಯಗಳಾಗಿವೆ ಅಂದಾಜುವಿಕೆ ಅವರು ಏನು ಮಾಡಬೇಕೆಂದು ನಿರೀಕ್ಷಿಸಲಾಗಿದೆ ಎಂಬುದರೊಂದಿಗೆ ಹೊಂದಾಣಿಕೆಯಲ್ಲಿ ಇರುತ್ತದೆ ಈ ಅಲೈನ್ಮೆಂಟ್ ಎಂದು ಕರೆಯುತ್ತಾರೆ ಇದು ಪರಿಣಾಮದ ಹೇಳಿಕೆಗೆ ಅಸ್ಪಷ್ಟವಾಗಿ ಸಂಬಂಧಿಸಿದ ಕೆಲವು ಅಂದಾಜುವಿಕೆ ಆಗಿರಬಾರದು ಅವರು ಪರಸ್ಪರ ಹೊಂದಾಣಿಕೆ ಹೊಂದಿರಬೇಕು ಇದು ಶಾಲಾ ಶಿಕ್ಷಣ ಮಟ್ಟದಲ್ಲಿ ಅಥವಾ ಉನ್ನತ ಶಿಕ್ಷಣ ಮಟ್ಟದಲ್ಲಿ ಮಾನ್ಯವಾಗಿರುತ್ತದೆ ಅವರು ನಿರೀಕ್ಷಿಸುವ ಸಾಧನೆಯನ್ನು ಪಡೆದುಕೊಳ್ಳಲು ಅನುಕೂಲವಾಗುವಂತೆ ಬೋಧನಾ ಚಟುವಟಿಕೆಗಳನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ನಡೆಸಲಾಗುತ್ತದೆ ಇದರರ್ಥ ವಿದ್ಯಾರ್ಥಿಯು ಒಂದು ನಿರ್ದಿಷ್ಟ ವರ್ಗದ ಸಮಸ್ಯೆಗಳನ್ನು ಪರಿಹರಿಸಲು ಶಕ್ತನಾಗಿರಬೇಕು ಎಂಬ ಅಗತ್ಯವಿದ್ದರೆ ಬೋಧನಾ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗುವಂತೆ ವಿನ್ಯಾಸಗೊಳಿಸಬೇಕು ಆದ್ದರಿಂದ ಇವು ಯಾವಾಗಲೂ ಉತ್ತಮ ಕಲಿಕೆಯ ಮೂರು ಪ್ರಮುಖ ತತ್ವಗಳಾಗಿವೆ ಈಗ ನಮ್ಮ ಪದವಿಪೂರ್ವ ಎಂಜಿನಿಯರಿಂಗ್ ಕಾರ್ಯಕ್ರಮಗಳಿಗೆ ಬರುತ್ತಿದ್ದೇವೆ ಇದರಲ್ಲಿ ನಾಲ್ಕು ಹಂತದ ಪರಿಣಾಮಗಳನ್ನು ಗುರುತಿಸಲಾಗಿದೆ ಇವುಗಳನ್ನು ಪ್ರೋಗ್ರಾಂ ಎಜುಕೇಷನಲ್ ಆಬ್ಜೆಕ್ಟಿವ್ಸ್ ಎಂಬ ಪದಗಳಿವೆ ಪ್ರೋಗ್ರಾಂ ಎಜುಕೇಷನಲ್ ಆಬ್ಜೆಕ್ಟಿವ್ಸ್ ಎಂದರೇನು ಇವು ಪದವೀಧರರ ಪದವಿ ಗ್ರಹಣದ ನಂತರ ನಾಲ್ಕರಿಂದ ಐದು ವರ್ಷಗಳಲ್ಲಿ ಅವರ ವೃತ್ತಿ ಮತ್ತು ವೃತ್ತಿಪರ ಸಾಧನೆಗಳನ್ನು ವಿವರಿಸುವ ವಿಶಾಲ ಹೇಳಿಕೆಗಳಾಗಿವೆ ಉದಾಹರಣೆಗೆ ನಾನು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಅನ್ನು ವಿನ್ಯಾಸಗೊಳಿಸುತ್ತಿದ್ದರೆ ಬಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ನನ್ನ ಪದವೀಧರರು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾರೆ ಎಂದು ನಾನು ನಿರೀಕ್ಷಿಸುತ್ತಿದ್ದೇನೆ ಖಂಡಿತವಾಗಿಯೂ ಅವರು ಹಾಗೆ ಕೆಲಸ ಮಾಡಬೇಕೆಂದು ನಾನು ಶಾಸನ ಮಾಡಲು ಸಾಧ್ಯವಿಲ್ಲ ಆದರೆ ಅವರಲ್ಲಿ ಹೆಚ್ಚಿನವರು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಹೊರಟಿದ್ದಾರೆ ಮತ್ತು ಪದವೀಧರರು ನಾಲ್ಕರಿಂದ ಐದು ವರ್ಷಗಳಲ್ಲಿ ಮಾಡಲು ಸಾಧ್ಯವಾಗುತ್ತದೆ ಎಂದು ನಾವು ಪರಿಗಣಿಸುವ ಕೆಲವು ರೀತಿಯ ಚಟುವಟಿಕೆಗಳನ್ನು ಅವರು ನಿರ್ವಹಿಸಲು ಸಮರ್ಥರಾಗಿದ್ದಾರೆ ಅಂದರೆ 80 ಪದವೀಧರರು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡದೆ ಬೇರೆಡೆ ಕೆಲಸ ಮಾಡಿದರೆ ನಿಜವಾದ ಬಿ ಪ್ರೋಗ್ರಾಂಗೆ ಯಾವುದೇ ಅರ್ಥವಿಲ್ಲ ಅದಕ್ಕಾಗಿ ನೀವು ಅಂತಹ ಸಮಯ ಮತ್ತು ಸಂಪನ್ಮೂಲಗಳನ್ನು ವ್ಯರ್ಥ ಮಾಡುವುದು ಯೋಗ್ಯವಲ್ಲ ಆದ್ದರಿಂದ ನೀವು ಈಗ ಇಲ್ಲಿ ಆಬ್ಜೆಕ್ಟಿವ್ಸ್ಗಳನ್ನು ನೋಡುತ್ತಿರುವಿರಿ ಎಂದರ್ಥ ಮುಖ್ಯವಾಗಿ ನೀವು ಪದವಿ ಮುಗಿದ ನಾಲ್ಕರಿಂದ ಐದು ವರ್ಷಗಳ ನಂತರ ನಿಮ್ಮ ವಿದ್ಯಾರ್ಥಿಗಳು ವಿಶಾಲವಾಗಿ ಏನು ಮಾಡಬೇಕೆಂದು ನೀವು ನಿರೀಕ್ಷಿಸುತ್ತೀರಿ ಎಂದು ನೋಡುತ್ತಿದ್ದೀರಿ ಉದಾಹರಣೆಗೆ ಒಂದು ಮಾದರಿಯನ್ನು ನೀಡಲಾಗಿದೆ ನಾಲ್ಕರಿಂದ ಐದು ವರ್ಷಗಳ ನಂತರ ಪದವೀಧರರು ಸಾಮಾಜಿಕ ಪ್ರಸ್ತುತತೆಯ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಜ್ಞಾನವನ್ನು ಅನ್ವಯಿಸಬಹುದು ಅಥವಾ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗಳನ್ನು ಕೈಗೆತ್ತಿಕೊಳ್ಳಬಹುದು ಅದನ್ನು ನಿಖರವಾಗಿ ಹಾಗೆ ಬರೆಯಬೇಕು ಎಂದು ಇದರ ಅರ್ಥವಲ್ಲ ಆದರೆ ಇದು ಇಇಇ ಪ್ರೋಗ್ರಾಂ ಒಂದು ಉದಾಹರಣೆ ಪ್ರೋಗ್ರಾಮ್ ಔಟ್ಕಮ್ಗಳಿಗೆ ಗುರುತಿಸಿದೆ ಮತ್ತು ಎಲ್ಲಾ ಎಂಜಿನಿಯರಿಂಗ್ ಕಾರ್ಯಕ್ರಮಗಳಿಗೆ ಅನ್ವಯಿಸುತ್ತದೆ ಇವುಗಳು ವಿಭಾಗಗಳ ಅಜ್ಞೇಯತಾ ಅಂದರೆ ಅವರು ನಿರ್ದಿಷ್ಟ ವಿಭಾಗದ ಮೇಲೆ ಅವಲಂಬಿತವಾಗಿಲ್ಲ ಅಂದರೆ ಎಲ್ಲಾ ಪದವೀಧರರು ಈ 12 ಪ್ರೋಗ್ರಾಮ್ ಪರಿಣಾಮಗಳನ್ನು ಸಾಧಿಸಬೇಕಾಗುತ್ತದೆ ಈ 12 ಪರಿಣಾಮಗಳು ವಿಭಾಗದ ಮತ್ತು ವೃತ್ತಿಪರ ಸಾಮರ್ಥ್ಯಗಳನ್ನು ತಿಳಿಸುತ್ತವೆ ವಿಭಾಗ ಎಂದರೆ ಒಂದು ವಿಷಯಕ್ಕೆ ನಿರ್ದಿಷ್ಟವಾದದ್ದು ಮತ್ತು ವೃತ್ತಿಪರ ಎಂದರೆ ಯಾವುದೇ ರೀತಿಯ ಎಂಜಿನಿಯರಿಂಗ್ ವೃತ್ತಿಯಲ್ಲಿ ಯಾವುದೇ ವ್ಯಕ್ತಿಯು ಹೊಂದಿರಬೇಕಾದ ಸಾಮರ್ಥ್ಯಗಳು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಎನ್ಬಿಎ ಹೇಳುತ್ತದೆ ಅದು ಇದರ ಶೀರ್ಷಿಕೆ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳಿಗೆ ಪರಿಹಾರಗಳನ್ನು ವಿನ್ಯಾಸಗೊಳಿಸಬೇಕು ಮತ್ತು ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆ ಮತ್ತು ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಪರಿಸರ ಪರಿಗಣನೆಗಳಿಗೆ ಸೂಕ್ತವಾದ ಪರಿಗಣನೆಯೊಂದಿಗೆ ನಿಗದಿತ ಅಗತ್ಯಗಳನ್ನು ಪೂರೈಸುವ ವಿನ್ಯಾಸ ವ್ಯವಸ್ಥೆಯ ಘಟಕಗಳು ಅಥವಾ ಪ್ರಕ್ರಿಯೆಗಳನ್ನು ವಿನ್ಯಾಸಗೊಳಿಸಬೇಕು ನೀವು ನೋಡುವಂತೆ ಇದರಲ್ಲಿ ಹಲವಾರು ಮುಖ್ಯ ಪದಗಳಿವೆ ಮತ್ತು ನಂತರದ ಘಟಕಗಳಲ್ಲಿ ಅಂತಹ ಹೇಳಿಕೆಗಳ ಪ್ರತಿಯೊಂದು ವೈಶಿಷ್ಟ್ಯಗಳನ್ನು ನೋಡಲು ನಾವು ಪ್ರಯತ್ನಿಸುತ್ತೇವೆ ಮತ್ತು ಪ್ರಸ್ತುತ ಎನ್ಬಿಎ ಹೀಗೆ ಹೇಳಿದೆ ಈಗ ಪ್ರೋಗ್ರಾಮ್ ನಿರ್ದಿಷ್ಟ ಪರಿಣಾಮಗಳಿಗೆ ಬರೋಣ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪ್ರೋಗ್ರಾಂ ಅದರ ವಿದ್ಯಾರ್ಥಿಗಳು ಯಾಂತ್ರಿಕ ಎಂಜಿನಿಯರಿಂಗ್ ವಿಭಾಗದಲ್ಲಿ ಏನನ್ನಾದರೂ ಮಾಡಲು ಸಾಧ್ಯವಾಗುತ್ತದೆ ಎಂದು ಅರ್ಥೈಸುತ್ತದೆ ಆದರೆ ನಂತರ ಪ್ರತಿ ಪ್ರೋಗ್ರಾಂ ಕೆಲವು ಆಯ್ಕೆಗಳನ್ನು ಅಥವಾ ಯಾಂತ್ರಿಕ ಎಂಜಿನಿಯರಿಂಗ್ನ ವಿವಿಧ ಅಂಶಗಳಿಗೆ ನೀಡಲಾಗುವ ತೂಕವನ್ನು ಪರಿಣತಿಗೊಳಿಸಬಹುದು ಮತ್ತು ಇವೆಲ್ಲವನ್ನೂ ಕಾರ್ಯಕ್ರಮದ ನಿರ್ದಿಷ್ಟತೆಯನ್ನು ಸೆರೆಹಿಡಿಯುವ ಎರಡು ಅಥವಾ ನಾಲ್ಕು ಸಾಲುಗಳಲ್ಲಿ ಅನುವಾದಿಸಲಾಗುತ್ತದೆ ಉದಾಹರಣೆಗೆ ನೀವು ಒಂದು ಸಮೀಕ್ಷೆ ನಕ್ಷೆಯನ್ನು ಮತ್ತು ಕಾಲುವೆ ರಸ್ತೆ ಕಟ್ಟಡಗಳ ರಚನೆ ಮತ್ತು ಜೋಡಣೆಗಳಿಗಾಗಿ ಮಾಡಲಾದ ವಿನ್ಯಾಸಗಳನ್ನು ನೋಡಿರಿ ಇದು ಸಿವಿಲ್ ಎಂಜಿನಿಯರಿಂಗ್ ಪ್ರೋಗ್ರಾಂನ ಒಂದು ಪ್ರೋಗ್ರಾಮ್ ನಿರ್ದಿಷ್ಟ ಪರಿಣಾಮವಾಗಿದೆ ಒಂದು ನಿರ್ದಿಷ್ಟ ಪ್ರೋಗ್ರಾಂ ಅದನ್ನು ಪರಿಹರಿಸಲು ಬಯಸಬಹುದು ಅಥವಾ ಬಯಸದಿರಬಹುದು ಅವರು ಹೊಂದಿರುವ ಸಂಪನ್ಮೂಲ ಮತ್ತು ಅಧ್ಯಾಪಕರನ್ನು ಅವಲಂಬಿಸಿ ಅವುಗಳಿಗೆ ಇನ್ನೂ ಕೆಲವು ವೈಶಿಷ್ಟ್ಯತೆಗಳನ್ನು ಸೇರಿಸಬಹುದು ಆದ್ದರಿಂದ ಪ್ರೋಗ್ರಾಂ ಅನ್ನು ಇತರ ರೀತಿಯ ಕಾರ್ಯಕ್ರಮಗಳಿಂದ ಪ್ರತ್ಯೇಕಿಸಲು ಪ್ರೋಗ್ರಾಮ್ ನಿರ್ದಿಷ್ಟ ಪರಿಣಾಮಗಳನ್ನು ಬಳಸಬಹುದು ಈಗ ಪಠ್ಯಕ್ರಮದ ಪರಿಣಾಮಗಳಿಗೆ ಬರೋಣ ಪಠ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗಳು ಸಾಧಿಸಬೇಕಾದದ್ದು ಅವು ಮತ್ತೆ ಸಿಒಗಳು ಸಂಬಂಧಿಸಬೇಕಾಗಿದೆ ಕಂಪ್ಯೂಟರ್ ಸೈನ್ಸ್ ಪಠ್ಯಕ್ರಮದ ಮಾದರಿ ಇಲ್ಲಿದೆ ವಿಲೀನ ವಿಂಗಡಣೆ ತ್ವರಿತ ವಿಂಗಡಣೆ ಮತ್ತು ಆಯ್ಕೆ ವಿಂಗಡಣೆ ಸೇರಿದಂತೆ ಕ್ರಮಾವಳಿಗಳನ್ನು ವಿನ್ಯಾಸಗೊಳಿಸಲು ವಿಭಜನೆ ಮತ್ತು ವಶಪಡಿಸಿಕೊಳ್ಳುವ ತಂತ್ರವನ್ನು ಒಬ್ಬರು ಅರ್ಥಮಾಡಿಕೊಳ್ಳುತ್ತಾರೆ ಆದ್ದರಿಂದ ಇದು ಬಹಳ ನಿರ್ದಿಷ್ಟವಾಗಿದೆ ಗುರಿ ಬಹಳ ಸ್ಪಷ್ಟವಾಗಿದೆ ಇದು ಅರ್ಥ ಮಾಡಿಕೊಳ್ಳುವ ಪರಿಯಾಗಿದೆ ಈಗ ಒಬಿಇ ಜಾಲಬಂಧವನ್ನು ಚಿತ್ರಾತ್ಮಕ ರೂಪದಲ್ಲಿ ಸೆರೆಹಿಡಿಯಬಹುದು ನೀವು ನೋಡಿದರೆ ಉನ್ನತ ಶಿಕ್ಷಣ ಸಂಸ್ಥೆಯು ಇದು ದೃಷ್ಟಿ ಹೇಳಿಕೆಯನ್ನು ಹೊಂದಿರಬೇಕು ಇದು ಸಂಸ್ಥೆಯ ಧ್ಯೇಯಕ್ಕೆ ಕಾರಣವಾಗುತ್ತದೆ ಅದು ಒಟ್ಟಾಗಿ ಕಾರ್ಯಕ್ರಮವನ್ನು ನೀಡುವ ವಿಭಾಗದ ದೃಷ್ಟಿಗೆ ಕಾರಣವಾಗುತ್ತದೆ ಮತ್ತು ಅದು ಆ ವಿಭಾಗದ ಧ್ಯೇಯಕ್ಕೆ ಕಾರಣವಾಗುತ್ತದೆ ಮತ್ತು ಇದು ಪ್ರೋಗ್ರಾಮ್ ಶೈಕ್ಷಣಿಕ ಉದ್ದೇಶಗಳಿಗೆ ಕಾರಣವಾಗುತ್ತದೆ ಮತ್ತು ಇವುಗಳನ್ನು ಸಾಮಾನ್ಯವಾಗಿ ಇಲಾಖೆಯ ಸಲಹಾ ಮಂಡಳಿ ಅಥವಾ ಅಧ್ಯಯನ ಮಂಡಳಿಯು ಗುರುತಿಸುತ್ತದೆ ಮತ್ತು ಈ ಅಧ್ಯಯನ ಮಂಡಳಿಯು ಕಾರ್ಯಕ್ರಮದ ಪ್ರೋಗ್ರಾಮ್ ನಿರ್ದಿಷ್ಟ ಪರಿಣಾಮಗಳನ್ನು ಗುರುತಿಸುತ್ತದೆ ಆದರೆ ಪ್ರೋಗ್ರಾಮ್ ಪರಿಣಾಮಗಳನ್ನು ಎನ್ಬಿಎ ನಿರ್ಧರಿಸಬಹುದು ಈ ಪಿಒಗಳು ಒಟ್ಟಾಗಿ ಅಧ್ಯಯನದ ವಿಷಯಗಳನ್ನು ವಿನ್ಯಾಸಗೊಳಿಸುತ್ತವೆ ಮತ್ತು ಇವು ಅಧ್ಯಯನದ ಅಂಶಗಳಾಗಿವೆ ಎಲ್ಲಾ ಅಧ್ಯಯನಗಳು ಹಲವಾರು ಪಠ್ಯಕ್ರಮಗಳನ್ನು ಹೊಂದಿರುತ್ತದೆ ಮತ್ತು ಪ್ರತಿ ಪಠ್ಯಕ್ರಮವನ್ನು ಪಠ್ಯಕ್ರಮದ ಪರಿಣಾಮಗಳ ಆಧಾರದ ಮೇಲೆ ವಿವರಿಸಲಾಗುತ್ತದೆ ಅದು ಎಲ್ಲ ಪರಿಣಾಮಗಳ ನಡುವಿನ ಸಂಬಂಧವಾಗಿದೆ ಕೆಂಪು ಬಣ್ಣದಲ್ಲಿ ಗುರುತಿಸಲಾದವುಗಳು ನಾವು ಮಾತನಾಡುವ ನಾಲ್ಕು ಹಂತದ ಪರಿಣಾಮಗಳಾಗಿವೆ ಈಗ ಔಟ್ಕಮ್ ಬೇಸಡ್ ಎಜುಕೇಶನ್ ಪ್ರಮುಖ ಲಕ್ಷಣಗಳನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಎಲ್ಲಾ ಭಾಗವಹಿಸುವವರು ಈ ಕಾರ್ಯಯೋಜನೆಗಳನ್ನು ಮಾಡಬೇಕೆಂದು ನಾವು ನಿರೀಕ್ಷಿಸುತ್ತೇವೆ ನಿಮ್ಮ ಸ್ವಂತ ಪದವಿಪೂರ್ವ ಕಾರ್ಯಕ್ರಮದ ಪರಿಣಾಮಗಳ ಎರಡು ಉದಾಹರಣೆಗಳನ್ನು ನೀಡಿ ಮತ್ತು ಪರಿಣಾಮದ ವೈಶಿಷ್ಟ್ಯಗಳಿಗೆ ಗಮನ ಕೊಡಿ ನಿಮ್ಮ ಪ್ರೋಗ್ರಾಮ್ ಪರಿಣಾಮಗಳು ಯಾವುವು ಇಲ್ಲಿ ನಾವು ಪ್ರೋಗ್ರಾಮ್ ನಿರ್ದಿಷ್ಟ ಪರಿಣಾಮಗಳ ಬಗ್ಗೆ ಹೇಳುತ್ತಿದ್ದೇವೆ ನೀವು ನೀಡುವ ಪದವಿಪೂರ್ವ ಪಠ್ಯಕ್ರಮದ ಪರಿಣಾಮಗಳ ಎರಡು ಉದಾಹರಣೆಗಳನ್ನು ನೀಡಿ ಮತ್ತು ಪರಿಣಾಮಗಳ ಎಲ್ಲಾ ವೈಶಿಷ್ಟ್ಯಗಳಿಗೆ ಗಮನ ಕೊಡಿ ಆದ್ದರಿಂದ ಎರಡು ಹೇಳಿಕೆಗಳು ಎರಡು ಪ್ರೋಗ್ರಾಮ್ ಪರಿಣಾಮಗಳು ಮತ್ತು ಎರಡು ಸಿಒ ಹೇಳಿಕೆಗಳನ್ನು ಬರೆಯಬೇಕಾಗಿದೆ ನಾವು 12 ಪಂಕ್ತಿಗಳನ್ನು ನೀಡಿದ್ದೇವೆ ನೀವು ಏನು ಮಾಡಬೇಕೆಂದರೆ ಈ ಪರಿಣಾಮಗಳ ಮಟ್ಟವನ್ನು ಗುರುತಿಸಿ ಮತ್ತು ಅದರ ವೀಕ್ಷಣೆಯ ಆಧಾರ ಮತ್ತು ಅಳತೆಗೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯಗಳನ್ನು ನೀಡಿ ಇವುಗಳಲ್ಲಿ ಕೆಲವು ಒಳ್ಳೆಯ ಹೇಳಿಕೆಗಳು ಮತ್ತು ಕೆಲವು ಕೆಟ್ಟ ಹೇಳಿಕೆಗಳು ಇವೆ ಅವುಗಳನ್ನು ನೀವು ಸುಧಾರಿಸಬಹುದು ಆದ್ದರಿಂದ ನೀವು ಸೂಕ್ತತೆಯ ಬಗ್ಗೆ ಪ್ರತಿಕ್ರಿಯಿಸಬೇಕೆಂದು ನಾವು ನಿರೀಕ್ಷಿಸುತ್ತೇವೆ ಮುಂದಿನ ಘಟಕ ಎಂ1ಯು5 ಗೆ ಮಟ್ಟದಲ್ಲಿ ಪರಿಣಾಮಗಳ ಸಾಧನೆಯ ಗುಣಮಟ್ಟದ ಅಂಶವನ್ನು ಮುಚ್ಚುವ ಕೇಂದ್ರತೆಯನ್ನು ಅರ್ಥಮಾಡಿಕೊಳ್ಳಿ ಅದು ಮುಂದಿನ ಘಟಕದ ನಿರೀಕ್ಷಿತ ಕಲಿಕೆಯ ಪರಿಣಾಮಗಳಾಗಿವೆ ತುಂಬ ಧನ್ಯವಾದಗಳು